ಇದು ಬೇಸಿಸ್ ಫಂಕ್ಷನ್ ಅನ್ನು ಬದಲಾಯಿಸುವ ಮೂಲಕ ನಿಖರತೆಯನ್ನು ಸುಧಾರಿಸುವ ಬಗೆಗಿನ ಅಂತಿಮ ಚರ್ಚೆಗೆ ನಾವು ಬಂದಾಗಿದೆ ನಾವು ಬೇಸಿಸ್ ಫಂಕ್ಷನ್ ಗಳ ಬಗ್ಗೆ ಮಾತನಾಡೋನ ಇಲ್ಲಿ ವಿಶಾಲವಾಗಿ ಎರಡು ವರ್ಗಗಳಿವೆ ಒಂದನ್ನು ಉಪ ಡೊಮೇನ್ ಮತ್ತು ಇನ್ನೊಂದನ್ನು ಪೂರ್ಣ ಡೊಮೇನ್ ಎಂದು ಕರೆಯಲಾಗುತ್ತದೆ ಇದರ ಅರ್ಥವೇನು ನೀವು ಈಗಾಗಲೇ ನೋಡಿದ ಪಲ್ಸ್ ಫಂಕ್ಷನ್ ಅದು ಇಲ್ಲಿ 0 ಮತ್ತು ಇಲ್ಲಿ 1 ಆಗಿದೆ ಈ ಬೇಸಿಸ್ ಫಂಕ್ಷನ್ ಸಂಪೂರ್ಣ ಡೊಮೇನ್ನ ಕೆಲವು ಡೊಮೇನ್ನಲ್ಲಿ ಮಾತ್ರ ಶೂನ್ಯವಲ್ಲ ಮತ್ತು ಅದು ಬೇರೆ ಎಲ್ಲೆಡೆ ಶೋನ್ಯವಾಗಿದೆ ಅದಕ್ಕಾಗಿಯೇ ಈ ಪದವು ಸ್ವಯಂ ವಿವರಣಾತ್ಮಕವಾಗಿದೆ ಅದಕ್ಕಾಗಿಯೇ ಇದನ್ನು ಉಪ ಡೊಮೇನ್ ಆಧಾರಿತ ಫಂಕ್ಷನ್ ಎಂದು ಕರೆಯಲಾಗುತ್ತದೆ ಪಲ್ಸ್ ನ ಹೊರತಾಗಿ ನೀವು ಬೇರೆ ಉಪಯೋಗ ಮಾಡಬಹುದು ಇವು ಟೇಲರ್ ಸರಣಿಯಂತಿದೆ ಇದು ಟೇಲರ್ ಸರಣಿಯ ಸ್ಥಿರತೆಯ ಮೊದಲ ಪದವಾಗಿದೆ ಮುಂದಿನದು ಲಿನಿಯರ್ ಆಗಿರುತ್ತದೆ ನೀವು ಈ ತ್ರಿಕೋನ ಆಧಾರಿತ ಫಂಕ್ಷನ್ ಗಳನ್ನು ಹೊಂದಬಹುದು ಉದಾಹರಣೆಗೆ ಇದು ಒಂದು ಬೇಸಿಸ್ ಫಂಕ್ಷನ್ ಆಗಿದೆ ಇತರ ಬೇಸಿಸ್ ಫಂಕ್ಷನ್ ಗಳು ಕೆಲವೊಮ್ಮೆ ಈ ರೀತಿಯಾಗಿರಬಹುದು ಇವು ಮತ್ತೊಂದು ವರ್ಗವಾಗಿದೆ ಇದು ಹೀಗಿದೆ ಇದು ಬೇಸಿಸ್ ಫಂಕ್ಷನ್ a ಬೇಸಿಸ್ ಫಂಕ್ಷನ್ b ಬೇಸಿಸ್ ಫಂಕ್ಷನ್ c ಇವುಗಳನ್ನು ನಿರ್ಮಿಸಿದ ವಿಧಾನವು ತುಂಬಾ ಬುದ್ದಿವಂತಿಕೆ ಇಂದ ಕೂಡಿದೆ ಇಲ್ಲಿ ಇವು 1 ಆಗಿರುತ್ತವೆ ಇತರ ಬೇಸಿಸ್ ಫಂಕ್ಷನ್ ಗಾಲ ಮೌಲ್ಯವನ್ನು 0 ಆಗಿದೆ ಅದೇ ರೀತಿ ನೀವು ಈ ಫಂಕ್ಷನ್ ಅನ್ನು ಇಲ್ಲಿ ನೀವು ನೋಡಬಹುದು ನಾನು ಚಿತ್ರಿಸಿದ್ದು ಸ್ವಲ್ಪ ಕೆಟ್ಟದಾಗಿದೆ ಆದರೆ ಇಲ್ಲಿ 0 ಬರಬೇಕಿದೆ ಮತ್ತು ಅದೇ ರೀತಿ ಇದಕ್ಕೆ ಹೊಂದಿಕೆಯಾಗಬೇಕು a ಮೊದಲ ಬೇಸಿಸ್ ಫಂಕ್ಷನ್ ಆಗಿದೆ ಬಿ ಎರಡನೇ ಬೇಸಿಸ್ ಫಂಕ್ಷನ್ ಆಗಿದೆ ಸಿ ಮೂರನೇ ಬೇಸಿಸ್ ಫಂಕ್ಷನ್ ಅಗ್ಗಿದೆ ಮತ್ತು ಹೀಗೆ ನಾನು ಉದಾಹರಣೆಗೆ ನಾವು ಬೇಸಿಸ್ ಫಂಕ್ಷನ್ವನ್ನು ಎ ಮತ್ತು ಬೇಸಿಸ್ ಫಂಕ್ಷನ್ d ಅನ್ನು ತೆಗೆದುಕೊಳ್ಳೋಣ ನಾನು ಈ ಎರಡು ಬೇಸಿಸ್ ಫಂಕ್ಷನ್ ಗಳನ್ನೂ ಸೇರಿಸುತ್ತೇನೆ ಎಂದು ಭಾವಿಸೋಣ ಫಲಿತಾಂಶ ಹೇಗಿರುತ್ತದೆ ನಾವು ಇಲ್ಲಿಂದ ಪ್ರಾರಂಭಿಸೋಣ ಮತ್ತು ಇಲ್ಲಿಗೆ ಹೋಗೋಣ ನಾನು ಎ ಮತ್ತು ಬಿ ಅನ್ನು ಸೇರಿಸುತ್ತಿದ್ದೇನೆ ನಾನು ಇಲ್ಲಿಂದ ಪ್ರಾರಂಭಿಸಿದಾಗ ಈ ಫಂಕ್ಷನ್ b 0 ಆಗಿ ಕಾಣುತ್ತದೆ ನಾನು ಈ ಹಂತಕ್ಕೆ ಬಂದಾಗ b ಇನ್ನೂ 0 ಆಗಿರುತ್ತದೆ ಮತ್ತು ಈಗ ನಾನು ಇಲ್ಲಿಗೆ ಬರುವ ಹೊತ್ತಿಗೆ ಅದು ಮತ್ತೆ 1 ಆಗಿರುತ್ತದೆ ಆದ್ದರಿಂದ ಇದು ನಾನು ಇದರೊಂದಿಗೆ ಸೇರಿಸುತ್ತಿದ್ದೇನೆ ಮತ್ತು ಇದರಿಂದ ನಾನು ನಿಜವಾಗಿ ಒಂದು ರೇಖೆಯನ್ನು ಪಡೆಯಲಿದ್ದೇನೆ ಈ ಎರಡು ವಕ್ರಾಕೃತಿಗಳು ಅವು ಸ್ಥಿರಕ್ಕೆ ಸೇರಿಸಲು ಹೋಗುವುದನ್ನು ನೀವು ನೋಡಬಹುದು ಮತ್ತು ನಂತರ ನಾನು ಕೆಳಗೆ ಹೋಗುವಾಗ ಇದನ್ನು 0 ಅನ್ನು ಅನುಸರಿಸಲು ಹೋಗುತ್ತದೆ ಏಕೆಂದರೆ ಬೇಸಿಸ್ ಫಂಕ್ಷನ್ ಈಗ 0 ಆಗಿದೆ ನಾನು ಈ ಕಲ್ಪನೆಯನ್ನು ವಿಸ್ತರಿಸಬಹುದು ಮತ್ತು ಈಗ ನಾನು ಬೇಸಿಸ್ ಫಂಕ್ಷನ್ ಅನ್ನು ವೈ ನ ಫಂಕ್ಷನ್ ಆಗಿ ಮಾಡುತ್ತೇನೆ ನಾವು y ನ ಫಂಕ್ಷನ್ ಆಗಿ b ಆಯ್ಕೆ ಬೇಸಿಸ್ ಫಂಕ್ಷನ್ ಅನ್ನು ಆರಿಸಬಾರದು ನಾವು ಅದನ್ನು 1 ಮತ್ತು 2 ಪಟ್ಟು b ನ ಫಂಕ್ಷನ್ ಅನ್ನು ನೀಡೋಣ ಆದ್ದರಿಂದ ಏನಾಗುತ್ತದೆ ಇದು ಹೇಗೆ ಕಾಣುತ್ತಾದೆ ಸರಿ ಈ ಬೇಸಿಸ್ ಫಂಕ್ಷನ್ ಈ ರೀತಿಯಾಗಿರುತ್ತದೆಮತ್ತು ಬೇಸಿಸ್ ಫಂಕ್ಷನ್ b ಈ ರೀತಿಯಾಗಿರುತ್ತದೆ ಈಗ ನಾನು ಈ ಎರಡು ಬೇಸಿಸ್ ಫಂಕ್ಷನ್ ಗಳನ್ನೂ ಸಂಯೋಜಿಸುತ್ತಿದ್ದೇನೆ ಆದರೆ ವಿಭಿನ್ನ ಎತ್ತರದೊಂದಿಗೆ ಆದ್ದರಿಂದ ಈಗ ಅದು ಹೇಗಿರುತ್ತದೆ ನಾನು ಇಲ್ಲಿಂದ ಪ್ರಾರಂಭಿಸಿದಾಗ ಮೌಲ್ಯವು ಬಲಭಾಗದಲ್ಲಿ ಅನುಸರಿಸುತ್ತದೆ ಇದನ್ನು ಈ ರೀತಿ ಓದಲಾಗಿದೆ ಮತ್ತು ಈ ಎತ್ತರವನ್ನು 2 ಎಂದು ಒತ್ತಾಯಿಸಲಾಗುತ್ತಿದೆ ಆದ್ದರಿಂದ ಅದು ಇಲ್ಲಿಂದ ಇಲ್ಲಿಗೆ ಹೇಗೆ ಹೋಗುತ್ತದೆ ಒಂದು ಸರಳ ರೇಖೆ ಯಾ ರೀತಿಯಲ್ಲಿ ಹೌದು ಇದು ಫಂಕ್ಷನ್ ನ ಈ ಹಂತದಲ್ಲಿ ಮೌಲ್ಯವು 2 ಆಗಿರುತ್ತದೆ ಏಕೆಂದರೆ ಈ ಹಂತದಲ್ಲಿ FA 0 ಮತ್ತು fb 2 ಇದೆ ನನ್ನ ಪ್ರಕಾರ 2 ಬಾರಿ fb ಇದೆ ಇದು ಇಲ್ಲಿ ಮೇಲಕ್ಕೆ ಹೋಗುತ್ತಿದೆ ಮತ್ತು ನಂತರ ಇಲ್ಲಿಗೆ ಬರಲಿದೆ ಇದನ್ನು ಮಾಡುವುದರ ಮೂಲಕ ಈ ಮೂರು ಭಾಗಗಳನ್ನು ನೀವು ಏನು ಕರೆಯುತ್ತೀರಿ ಅವು ಲೀನಿಯರ್ ಆಗಿವೆ ಆದ್ದರಿಂದ ನಾನು ಏನು ಮಾಡಿದ್ದೇನೆಂದರೆ ನಾನು ಈ ಫಂಕ್ಷನ್ ಅನ್ನು ಪೀಸ್ ವೈಸ್ ಲೀನಿಯರ್ ಅಂದಾಜು ಮೂಲಕ ಬದಲಾಯಿಸಿದ್ದೇನೆ ನಾನು ಈಗ ಅಂದಾಜು ಮಾಡುತ್ತಿರುವ ನನ್ನ ಫಂಕ್ಷನ್ ನಿರಂತರವಾಗಿದೆ ಪಲ್ಸ್ ಬೇಸಿಸ್ ಫಂಕ್ಷನ್ ಬಳಸಿ ನಾನು ವ್ಯಕ್ತಪಡಿಸುತ್ತಿದ್ದ ಈ ಹಿಂದೆ ನನ್ನ ಫಂಕ್ಷನ್ ಸ್ಥಗಿತಗೊಂಡಿತ್ತು ನಾನು ಈಗ ನಿರಂತರ ಬೇಸಿಸ್ ಫಂಕ್ಷನ್ ಗೆ ಸ್ಥಳಾಂತರಗೊಂಡಿದ್ದೇನೆ ಆದರೆ ಇನ್ನೂ ಭೇದಾತ್ಮಕವಾಗಿಲ್ಲ ಹಾಗು ಅದು ಸುಗಮವಾಗಿಲ್ಲ ಆದರೆ ಇದು ಪಲ್ಸ್ ಗಿಂತ ಉತ್ತಮವಾಗಿದೆ ಈಗ ನೀವು ಕೇವಲ ಒಂದು ಎಂಎನ್ ಅನ್ನು ಲೆಕ್ಕಾಚಾರ ಮಾಡುವುದಕ್ಕಿಂತ ಸ್ವಲ್ಪ ಹೆಚ್ಚು ಕೆಲಸ ಬೇಕಾಗುತ್ತದೆ ನನ್ನ g ಇಲ್ಲಿ ಕೇವಲ 1 ಆಗಿತ್ತು ಆದ್ದರಿಂದ ಈಗ ಸಂಯೋಜಿಸಲು ಇದು ತುಂಬಾ ಸರಳವಾಗಿದೆ ಅದು ಈಗ ಲೀನಿಯರ್ ಫಂಕ್ಷನ್ ಆಗಿದೆ ಈ ಕಲ್ಪನೆಯನ್ನು ನೀವು ಇಲ್ಲಿ ವಿಸ್ತರಿಸಬಹುದು ಇಲ್ಲಿ ನೀವು ವ್ಯವಹರಿಸಬೇಕಾದ ರೇಖೆಗಳೊಂದಿಗೆ ನೀವು ವ್ಯವಹರಿಸಬೇಕಾಗಿಲ್ಲದ ಅರ್ಧ ಕೊಸೈನ್ಗಳು ನಿಮ್ಮ ಬೇಸಿಸ್ ಫಂಕ್ಷನ್ ಗಳಾಗಿರಬಹುದು ಅವುಗಳು ಅಂತಿಮವಾಗಿ ಉಪ ಡೊಮೇನ್ ಆಧಾರಿತ ಫಂಕ್ಷನ್ ಗಳು ಪೂರ್ಣ ಡೊಮೇನ್ ಆಧಾರಿತ ಫಂಕ್ಷನ್ ಗಳಿವೆ ಹೆಸರೇ ಸೂಚಿಸುವಂತೆ ಅವುಗಳು ಸಾಲಿನ ಮೂಲಕ ನಾನ್ಜೆರೋಗಳಾಗಿವೆ ಎಂಜಿನಿಯರಿಂಗ್ನ ಮೊದಲ ವರ್ಷದಲ್ಲಿ ನೀವು ಎಲ್ಲರೂ ಅಧ್ಯಯನ ಮಾಡಿದ ಅತ್ಯಂತ ಜನಪ್ರಿಯ ಪೂರ್ಣ ಡೊಮೇನ್ ಕಾಸ್ ಆ ಅಥವಾ ಕಾಸ್ ಹೆಚ್ ಆ ಅನ್ನೋದನ್ನು ಊಹಿಸಿ ನೋಡಿ ವಿದ್ಯಾರ್ಥಿ ಪೂರ್ಣ ಡೊಮೇನ್ ಪೂರ್ಣ ಡೊಮೇನ್ ಎಂದರೆ ಅದು ಡೊಮೇನ್ನಲ್ಲಿ ಎಲ್ಲೆಡೆಯೂ ನಾನ್ಜೆರೋ ಆಗಿದೆ ಬೇಸಿಸ್ ಫಂಕ್ಷನ್ ಸಿಂಕ್ ಹೆಚ್ಚು ಸಂಕೀರ್ಣವಾದ ಸಂಗತಿಯಾಗಿದೆ ವಿದ್ಯಾರ್ಥಿ ಕಾಸ್ ಹೆಚ್ ಸೈನ್ ಮತ್ತು ಕಾಸ್ ಸಂಯೋಜನೆಯ ಅನ್ನು ಏನು ಎಂದು ಕರೆಯಲಾಗುತ್ತದೆ ಮೊದಲ ವರ್ಷದ ಸಿಗ್ನಲ್ಸ್ ಮತ್ತು ಸಿಸ್ಟಮ್ಗಳಲ್ಲಿ ನೀವು ಅಧ್ಯಯನ ಮಾಡಿದ ಸೈನ್ ಮತ್ತು ಕಾಸ್ನ ಸಂಯೋಜನೆ ಯಾವುವು ವಿದ್ಯಾರ್ಥಿ ಫೋರಿಯರ್ ಫೋರಿಯರ್ ಸರಣಿ ಸರಿ ಹಾಗಾಗಿ ನಾನು ಬೇಸಿಸ್ ಫಂಕ್ಷನ್ ಗಳನ್ನೂ ಈ ರೀತಿ ಬರೆಯಬಹುದು ನಾನು ನೋಡಬಹುದು ಫ್ಯೂರಿಯರ್ ಸರಣಿಗಳು ಏಕೆ ತುಂಬಾ ಸುಂದರವಾಗಿವೆ ಎಂದು ನೀವು ಎಲ್ಲರೂ ಅಧ್ಯಯನ ಮಾಡಿದ್ದೀರಿ ಮತ್ತು ಅವುಗಳು ಆವರ್ತಕ ಫಂಕ್ಷ ಗಳನ್ನೂ ಎಷ್ಟು ಚೆನ್ನಾಗಿ ಅಂದಾಜು ಮಾಡತ್ತವೆ ಎಂದು ನಿಮ್ಮ ಬೇಸಿಸ್ ಫಂಕ್ಷನ್ ಗಳನ್ನ ಈಗ ಈ ಕಾಸ್ ಮತ್ತು ಸೈನ್ ಕಾಸ್ ಮತ್ತು ಸೈನ್ ಎಲ್ಲೆಡೆ ಶೊನ್ಯವಾಗಿರುವುದಿಲ್ಲ ಮತ್ತು ಈಗ ನಾನು an ಮತ್ತು b ಗುಣಾಂಕಗಳ ಮೂಲಕ ಅವುಗಳನ್ನು ಪ್ರತಿನಿಧಿಸುತ್ತೇನೆ ಇದು ಆರೈಕೆಯನ್ನು ಹೊಂದಿರುವ ಆವೃತ್ತಿ dc ಪದವನ್ನು ಸಹಜವಾಗಿ ಹೊಂದಿರುತ್ತದೆ ನನ್ನ ಪರಿಹಾರವು ಆಂದೋಲನವಾಗಲಿದೆ ಎಂದು ನನಗೆ ಮೊದಲೇ ತಿಳಿದಿದ್ದರೆ ಪಲ್ಸ್ ಆಧಾರಿತ ಫಂಕ್ಷನ್ ಅನ್ನು ಏಕೆ ಆರಿಸಬೇಕು ಅಥವಾ ಲೀನಿಯರ್ ಆಗಿ ತುಂಡು ಮಾಡಿ ಮುಂದೆ ನಾವು ಬೇಸಿಸ್ ಫಂಕ್ಷನ್ ಅನ್ನು ನಾವು ಆರಿಸಿಕೊಳ್ಳುತ್ತೇವೆ ಅದು ಬೇಸಿಸ್ ಫಂಕ್ಷನ್ ಗೆ ಹತ್ತಿರವಾಗಲಿದೆ ನಿಜವಾದ ಪರಿಹಾರವು ಸೈನುಸಾಯಿಡಲ್ ಆಗಿರುತ್ತದೆ ಮೂಲದಿಂದ ಭಾಗಿಸಲಾಗಿದೆ ಹೌದು ಅವುಗಳನ್ನು ಮೂಲದಿಂದ ವಿಂಗಡಿಸಲಾಗಿದೆ ಅಂದರೆ ಆರ್ ಪದವು ಈಗಿರುವಂತೆ ಉಳಿಯುತ್ತದೆ ಅಂದರೆ ಈಗ ನಿಮ್ಮ ಅಂಶವು y ನ ಒಂದು ಫಂಕ್ಷನ್ ಅನ್ನು ಹೊಂದಿರುತ್ತದೆ ಗೌಸ್ ಕ್ವಾಡ್ರೇಚರ್ ಗೌಸಿಯನ್ ಗೌಸ್ ಲೆಜೆಂಡ್ರೆ ಯಾವುದೇ ಚತುರ್ಭುಜ ನಿಯಮ ಒಂದು ಹಂತದಲ್ಲಿ ನಾನು ಮೌಲ್ಯಮಾಪನ ಮಾಡಬೇಕಾದ ಫಂಕ್ಷನ್ ಏನು ಎಂದು ನಾನು ಚಿಂತಿಸುವುದಿಲ್ಲ ನೀವು ಫಂಕ್ಷನ್ ಬಗ್ಗೆ ಚಿಂತಿಸದೆ ಕ್ವಾಡ್ರೇಚರ್ ನಿಯಮದ ಶಕ್ತಿಯನ್ನು ಹೆಚ್ಚು ಹೆಚ್ಚು ಪ್ರಶಂಸಿಸುತ್ತೀರಿ ಅದನ್ನು ಮೌಲ್ಯಮಾಪನ ಮಾಡಿ ಸರಿಯಾದದ್ದನ್ನು ಮೌಲ್ಯಮಾಪನ ಮಾಡುವುದು ಸೈನ್ ಮತ್ತು ಕಾಸ್ ನಿಂದ ಸುಲಭ ಆದ್ದರಿಂದ ಅದು ನಾವು ಬಳಸುವ ತಂತ್ರವಾಗಿದೆ ಇದು ಸಮಸ್ಯೆಯನ್ನು ಅವಲಂಬಿಸಿ ಯಾವ ಬೇಸಿಸ್ ಫಂಕ್ಷನ್ ಅನ್ನು ಆಯ್ಕೆ ಮಾಡುತ್ತದೆ ಎಂಬುದು ಒಂದು ರೀತಿಯ ಕಲೆ ಆಗಿದೆ ಇದರೊಂದಿಗೆ ನಾವು ಅವಿಭಾಜ್ಯ ಸಮೀಕರಣಗಳ ಪರಿಚಯದ ಅಂತ್ಯಕ್ಕೆ ಬಂದಿದ್ದೇವೆ